ನಾವು ನಿಮಗಾಗಿ ಒಂದು ಸಾಲನ್ನು ಬರೆಯುತ್ತಿದ್ದೇನೆ ನಾವು ತೆಗೆದುಕೊಂಡ ಈ ಸಮೀಕರಣವು ನಿಮಗೆ 2 b ಸಮೀಕರಣ ತಿಳಿದಿದೆ ΔV Z BUS C f ಆದ್ದರಿಂದ V1 V2 Vr Vn Z11 Z21 Z21 Z22 Zr1 Zr2 Z1n Z2n Zr1 Zr2 Zrr Zrn Zn1 Zn2 Znr Znn 0 0 Ir If 0 ಆದ್ದರಿಂದ ನೀವು ಇದನ್ನು ತೆಗೆದುಕೊಳ್ಳುವಾಗ Vr ZrrIf ಸರಿ ಅದಕ್ಕಾಗಿಯೇ ನಾವು ಬರೆಯುತ್ತಿದ್ದೇವೆ Vr ZrrIf ಇದು ಸಮೀಕರಣ 5 ಸರಿ ಆದ್ದರಿಂದ ಈಗ ಇದರರ್ಥ ದೋಷದಲ್ಲಿರುವ r ನ ಬಸ್ನಲ್ಲಿನ ವೋಲ್ಟೇಜ್ VrfVr0Vr ಯಾವುದೇ ಬದಲಾವಣೆ ಕಂಡುಬಂದರೂ VrfVr0VrVr0 ZrrIf ಇದು ಸಮೀಕರಣ 6 ಈ ರೇಖಾಚಿತ್ರದಿಂದ VrfZfIf ನಿಮ್ಮ ಈ ರೇಖಾಚಿತ್ರದಿಂದ V rf ಆ ದೋಷ ವಿದ್ಯುತ್ಅನ್ನು I f ಮತ್ತು ಇದು Z f ಎಂದು ನೀವು ಬರೆದರೆ ಆದ್ದರಿಂದ V rf Z f I f ಸರಿ ಆದ್ದರಿಂದ ನಾವು ಈ ರೇಖಾಚಿತ್ರದಿಂದ Z f I f ಅನ್ನು ಇಲ್ಲಿಂದ ಮಾತ್ರ ಬರೆಯುತ್ತಿದ್ದೇವೆ ಇದರರ್ಥ ನಿಮ್ಮ ಆಗಿನ 6 ಮತ್ತು 7 ಸಮೀಕರಣ ಆದರೆ VrfVr0 ZrrIf ಆದ್ದರಿಂದ ಈ VrfZfIfVr0 ZrrIf ಅಂದರೆ ಇದು ಮುಂದಿನ ಪುಟಕ್ಕೆ ಬರುತ್ತದೆ ಅಂದರೆ ನಿಮ್ಮ ಈ ಸಮೀಕರಣದಿಂದ ಮಾತ್ರ ನೀವು ಆ IfVr0ZrrZf ಅನ್ನು ಸರಿಯಾಗಿ ಪಡೆಯಬಹುದು ಇದು ಸಮೀಕರಣ 8 ಈಗ ಸಮೀಕರಣ 5 ರಲ್ಲಿ r i ಇರುವಾಗ i ನ ಬಸ್ನಲ್ಲಿ ಸಮೀಕರಣ 5 ಅನ್ನು ಬಳಸುತ್ತೇವೆ ಸಮೀಕರಣವನ್ನು Vr ZrrIf ನೀಡಲಾಗಿದೆ ಎಂದು ನಾವು ನೋಡುತ್ತೇವೆ ಆದರೆ i ನ ಬಸ್ ನಲ್ಲಿ r i ಅದನ್ನು ನೀಡಲಾಗುವುದಿಲ್ಲ Vi ZirIf ಮಾಡಬೇಡಿ ಅದು ತಪ್ಪಾಗುತ್ತದೆ ಇದು ಸಮೀಕರಣ 9 ಆದ್ದರಿಂದ r i ಇದ್ದಾಗ i ನ ಬಸ್ನಲ್ಲಿ 6 ರ ಸಮೀಕರಣವನ್ನು ಬಳಸಿಕೊಂಡು ಸಮೀಕರಣ 6 ಅಂದರೆ ಈ ಸಮೀಕರಣದಲ್ಲಿನ ಈ ಸಮೀಕರಣದಲ್ಲಿ ನೀವು r i ಅನ್ನು ಸರಿಯಾಗಿ ಇರಿಸಿ ಆದ್ದರಿಂದ ಆ ಸಂದರ್ಭದಲ್ಲಿ ನಿಮ್ಮ VifVi0 ZirIf ಇದು ಸಮೀಕರಣ 10 ಅಂದರೆ IfVr0ZrrZf 10 ಮತ್ತು 8 ರ ಸಮೀಕರಣದಿಂದ 10 ಮತ್ತು 8 ರ ಸಮೀಕರಣವನ್ನು ರೂಪಿಸಿ ನೀವು ಹಾಗೆ ಮಾಡಿದರೆ ನಿಮ್ಮ VifVi0 ZirZrrZf Vr0 ಇದು ಸಮೀಕರಣ 11 ಮತ್ತು ಸಮೀಕರಣ 11 ರಲ್ಲಿ i r ಗೆ ನೀವು VrfVr0 ZrrZrrZf Vr0ZfZrrZf Vr0 ಪಡೆಯುತ್ತೀರಿ ಇದು ಸಮೀಕರಣ 12 ಆದ್ದರಿಂದ ಇವೆಲ್ಲವೂ ದೊಡ್ಡ ನೆಟ್ವರ್ಕ್ ತಪ್ಪು ಲೆಕ್ಕಾಚಾರ ಆದ್ದರಿಂದ ಈ ವಿಷಯ ಇದರರ್ಥ Vi0 ಪೂರ್ವ ದೋಷದ ಬಸ್ ವೋಲ್ಟೇಜ್ಗಳಾಗಿವೆ ಮತ್ತು ಲೋಡ್ ಫ್ಲೋ ಅಧ್ಯಯನದಿಂದ ಪಡೆಯಬಹುದು ಮತ್ತು ಶಾರ್ಟ್ ಸರ್ಕ್ಯೂಟ್ ಅಧ್ಯಯನಕ್ಕಾಗಿ Z BUS ಮ್ಯಾಟ್ರಿಕ್ಸ್ ಅನ್ನು Y BUS ಮ್ಯಾಟ್ರಿಕ್ಸ್ ಅನ್ನು ತಲೆಕೆಳಗಾಗಿಸುವುದರ ಮೂಲಕ ಪಡೆಯಬಹುದು ಎಂಬುದನ್ನು ಗಮನಿಸಿ ಶಾರ್ಟ್ ಸರ್ಕ್ಯೂಟ್ ಅಧ್ಯಯನಗಳಿದ್ದರೆ Z BUS ಸೂತ್ರೀಕರಣದಲ್ಲಿ ಸಿಂಕ್ರೊನಸ್ ಮೋಟರ್ಗಳನ್ನು ಸಹ ಸೇರಿಸಬೇಕು ಆದಾಗ್ಯೂ ಶಾರ್ಟ್ ಸರ್ಕ್ಯೂಟ್ ಸ್ಟಡಿ ನೆಟ್ವರ್ಕ್ ಅನ್ನು ರೂಪಿಸುವಲ್ಲಿ ನಿಮ್ಮ ಶಾರ್ಟ್ ಸರ್ಕ್ಯೂಟ್ ಅಧ್ಯಯನವನ್ನು ಲೋಡ್ ಪ್ರತಿರೋಧಗಳನ್ನು ನಿರ್ಲಕ್ಷಿಸಲಾಗುತ್ತದೆ ಏಕೆಂದರೆ ಇವು ಜನರೇಟರ್ ಮತ್ತು ಪ್ರಸರಣ ಮಾರ್ಗಗಳ ಪ್ರತಿರೋಧಗಳಿಗಿಂತ ಬಹಳ ದೊಡ್ಡದಾಗಿದೆ ಆದ್ದರಿಂದ ಆ ಲೋಡ್ ಪ್ರತಿರೋಧಗಳನ್ನು ಸರಿಯಾಗಿ ನಿರ್ಲಕ್ಷಿಸಲಾಗುತ್ತದೆ ಆದ್ದರಿಂದ ಒಂದು ಸಾಮಾನ್ಯ ಬಸ್ ಬಾರ್ನಲ್ಲಿ ವಿದ್ಯುತ್ ನೆಟ್ವರ್ಕ್ ದೋಷ ಸಂಭವಿಸಿದೆ ಮತ್ತು ಎಲ್ಲಾ ಜನರೇಟರ್ಗಳು ಇಎಮ್ಎಫ್ಗಳು ಶಾರ್ಟ್ ಸರ್ಕ್ಯೂಟ್ ಆಗಿವೆ ನಿಮಗೆ ಅಗತ್ಯವಿರುವ ಯಾವುದೇ ರಿಯಾಕ್ಟನ್ಸ್ ಗಳು ಅಸ್ಥಿರ ಅಥವಾ ಉಪ ಅಸ್ಥಿರ ಮತ್ತು ದೋಷ ಸಂಭವಿಸಿದ ಬಸ್ ಆದ್ದರಿಂದನೀವು ಥೆವೆನಿನ್ ಸಮಾನವನ್ನು ಪಡೆಯಬೇಕು ಆದ್ದರಿಂದ ಪೂರ್ವ ದೋಷದಿಂದ ವೋಲ್ಟೇಜ್ ಆಗಿರುವ ಪೂರ್ವ ದೋಷದಿಂದ ಸರಣಿಯಲ್ಲಿ ಮೈನಸ್ Vr0 ಇದೆ ಎಂದು ನೀವು ಪ್ರಚೋದಿಸುತ್ತೀರಿ ಅದರೊಂದಿಗೆ ನಿಮ್ಮ ದೋಷ ಪ್ರತಿರೋಧವು ಸರಿಯಾಗಿದೆ ಮತ್ತು ಅದಕ್ಕೆ ಅನುಗುಣವಾಗಿ ಇತರ ಎಲ್ಲಾ ಲೆಕ್ಕಾಚಾರಗಳು ಒಂದೇ ಆಗಿರುತ್ತವೆ ಇದರರ್ಥ ದೋಷಪೂರಿತ ಬಸ್ನಲ್ಲಿ ನಿಮ್ಮ ಪ್ರಸ್ತುತ ಇಂಜೆಕ್ಷನ್ ಇರುವುದು I f ಅಥವಾ ಉಳಿದ ಬಸ್ಗಳೆಂದರೆ ಇದರ ಆಧಾರದ ಮೇಲೆ ನಾವು ಸರಿಯಾಗಿ ಪಡೆದುಕೊಂಡಿದ್ದೇವೆ ಇದರರ್ಥ ಬಸ್ i ನಿಂದ ಬಸ್ ij ಗೆ ಹರಿಯುವ ಈ ದೋಷ ವಿದ್ಯುತ್ ಅಂದರೆ IfijyijVif Vjf ಆಗ ನೀವು ಸಾಮಾನ್ಯವಾಗಿ i ನ ಜನರೇಟರ್ಗಾಗಿ ದೋಷ i ಜನರೇಟರ್ ವಿದ್ಯುತ್ಅನ್ನು ಸುಲಭವಾಗಿ ಲೆಕ್ಕಹಾಕಬಹುದು ಮತ್ತು ಪೋಸ್ಟ್ ಮಾಡಬಹುದು Ifgi Vgi Vifjxgi ಇದು ಸಮೀಕರಣ 14 ಆದ್ದರಿಂದ ನಾನು ಈ ರೀತಿಯಲ್ಲಿ ಅರ್ಥೈಸಿಕೊಳ್ಳಬಹುದು ನೀವು ಆ ಥೆವೆನಿನ್ ಸಮಾನ ಎಂದು ನೀವು ಕರೆಯುವದಕ್ಕೆ ಹೋಗಬಹುದು ಮತ್ತು ಅದಕ್ಕೆ ಅನುಗುಣವಾಗಿ ನೀವು ಎಲ್ಲಾ ದೋಷ ವೋಲ್ಟೇಜ್ಗಳನ್ನು ಮತ್ತು ವಿದ್ಯುತ್ಅನ್ನು ಲೆಕ್ಕಾಚಾರ ಮಾಡಬಹುದು Z BUS ಅಲ್ಗಾರಿದಮ್ಗೆ ಹೋಗುವ ಮೊದಲು ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಉದಾಹರಣೆಗೆ ಇದು ನಿಮ್ಮದು ನೆಟ್ವರ್ಕ್ ಟ್ರಾನ್ಸ್ಫಾರ್ಮರ್ ಆಗಿದ್ದರೆ ರಿಯಾಕ್ಟನ್ಸ್ ಇದೆ ಜನರೇಟರ್ ಇದೆ x g1 ಅನ್ನು ಸಹ ಇಲ್ಲಿ ನೀಡಲಾಗಿದೆ ಅದೇ ಕೆವಿ 11 ಕೆವಿ 100 ಎಂವಿಎ ರೂಪಾಂತರ ಅಥವಾ ಪ್ರತಿಕ್ರಿಯಾತ್ಮಕತೆಯನ್ನು ನೀಡಲಾಗಿದೆ 0 05 ಜನರೇಟರ್ಗೆ x g1 0 10 ಮತ್ತು ಈ ಎಲ್ಲಾ ಸಾಲಿನ ಪ್ರತಿರೋಧಗಳಿಗೆ ಪ್ರತಿರೋಧವನ್ನು ನಿರ್ಲಕ್ಷಿಸಲಾಗುತ್ತದೆ ಮತ್ತು ಬಸ್ 4 ರಲ್ಲಿ ಬಸ್ ದೋಷ ಸಂಭವಿಸಿದೆ ಆದ್ದರಿಂದ ಪೂರ್ವ ದೋಷದ ಬಸ್ ವೋಲ್ಟೇಜ್ ಎಲ್ಲವೂ ಒಂದು ಮತ್ತು ಪೂರ್ವ ದೋಷದ ವಿದ್ಯುತ್ಗಳು 0 ಎಂದು ಊಹಿಸಿ ಆದ್ದರಿಂದಈ ಊಹೆಯನ್ನು ನಾವು ಮಾಡಬೇಕಾಗಿದೆ ಮತ್ತು ನಿಮ್ಮ ಶಾರ್ಟ್ ಸರ್ಕ್ಯೂಟ್ ಪರಿಹಾರ ಎಂದು ನೀವು ಕರೆಯುವದನ್ನು ನೀವು ಕಂಡುಹಿಡಿಯಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ನೀವು Y BUS ಅನ್ನು ಪಡೆದುಕೊಳ್ಳಬೇಕು ಅದು Y 11 ಅದು Y 13 ಆಗಿರುತ್ತದೆ ಅದು Y 12 ಆಗಿರುತ್ತದೆ ನಿಮ್ಮ ಇನ್ನೊಂದು ವಿಷಯ Y 10 ಕೆಲವು ಬಸ್ ಸಂಖ್ಯೆ 0 ಆದ್ದರಿಂದ ಈ ಜನರೇಟರ್ x g1ಮತ್ತು ಟ್ರಾನ್ಸ್ಫಾರ್ಮರ್ x T1 ಇದನ್ನೂ ಸಹ ನೀವು ಪರಿಗಣಿಸಬೇಕು ಇದರರ್ಥ 0 05 ಮತ್ತು 0 11 ಇಲ್ಲಿ ನೀವು ಸರಣಿ ಎಂದು ಪರಿಗಣಿಸಬೇಕು ಆದ್ದರಿಂದ ಪ್ರತಿರೋಧ 0 15 ನೀಡಲಾಗುತ್ತದೆ ಆದ್ದರಿಂದ ನೀವು Y 13 Y 12 Y 14 Y 10 ಅನ್ನು ಕಂಡುಹಿಡಿಯಬೇಕು ಇದರರ್ಥ ನನ್ನೊಂದಿಗೆ ಹೊಂದಿರುವ ಈ ಮ್ಯಾಟ್ರಿಕ್ಸ್ ಅನ್ನು Y BUS ಮ್ಯಾಟ್ರಿಕ್ಸ್ ಅನ್ನು ನಿರ್ಮಿಸಿದ ನಂತರ ನೀವು Y BUS ಮ್ಯಾಟ್ರಿಕ್ಸ್ ಅನ್ನು ನಿರ್ಮಿಸುವ 0 05 ಆದರೆ ನೀವು ನಿರ್ಮಿಸುವ ಈ ಮ್ಯಾಟ್ರಿಕ್ಸ್ ಅನ್ನು ನಾನು ನಿಮಗೆ ನೀಡುತ್ತಿಲ್ಲ ಮತ್ತು ನೀವು Z BUs Y BUS ಇದನ್ನು ಪಡೆಯುತ್ತೀರಿ ವಾಸ್ತವವಾಗಿ ಎಲ್ಲಾ Z ಗಳನ್ನು ನೀಡಲಾಗಿದೆ ಇದು ಈಗ ನೀಡಲಾಗುವ ಪ್ರಶ್ನೆಯೆಂದರೆ Z BUS ಮ್ಯಾಟ್ರಿಕ್ಸ್ ಅನ್ನು ಸರಿಯಾಗಿ ಪಡೆಯುವುದು ನಮ್ಮ ಆಸಕ್ತಿ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಏನಾಗುತ್ತದೆ Z BUS ವಾಸ್ತವವಾಗಿ ಇದು ಬಸ್4 ಸಮಸ್ಯೆ ಆದ್ದರಿಂದ Z BUS 4 x 4 ಮ್ಯಾಟ್ರಿಕ್ಸ್ ಗಮನಿಸಿ ನಾವು ತರಗತಿಯಿಂದ Y BUS ನಿಂದ 4 ರಿಂದ 4 ಮ್ಯಾಟ್ರಿಕ್ಸ್ ವಿಲೋಮವನ್ನು ಮಾಡಲು ಸಾಧ್ಯವಿಲ್ಲ ಅದು ನಮಗೆ ಕಂಪ್ಯೂಟರ್ ಅಗತ್ಯ ಆದ್ದರಿಂದ ನಾವು ಸಂಖ್ಯಾತ್ಮಕ ಅಥವಾ ಸಮಸ್ಯೆಗಳನ್ನು ನೀಡುತ್ತಿರುವಾಗಲೆಲ್ಲಾ ಈ ಡೇಟಾವನ್ನು ಸರಿಯಾಗಿ ಒದಗಿಸಲಾಗುತ್ತದೆ ಆದ್ದರಿಂದ ಯಾವುದೇ Z BUS ಡೇಟಾವನ್ನು ಸರಿಯಾಗಿ ಒದಗಿಸಲಾಗುವುದು ಇಲ್ಲದಿದ್ದರೆ ಒಬ್ಬರು ತರಗತಿಯಲ್ಲಿ ಸಮಸ್ಯೆಯನ್ನು ಪರಿಹರಿಸಲಾಗುವುದಿಲ್ಲ ಆದರೆ ನೀವು Y BUS ಅನ್ನು ನಿರ್ಮಿಸುತ್ತೀರಿ ಎಂದು ನಾವು ತೆಗೆದುಕೊಂಡಾಗ ಮತ್ತು ನೀವು ವಿಲೋಮ ತೆಗೆದುಕೊಂಡರೆ ಮತ್ತು ಉದಾಹರಣೆಗೆ ನೀವು Y BUS ಅನ್ನು ಪರಿವರ್ತಿಸಿ ನಂತರ matlabನಲ್ಲಿ ಮ್ಯಾಟ್ರಿಕ್ಸ್ 4 ರಿಂದ 4 ಆಗಿದೆ ಆದ್ದರಿಂದ ನಾವು ಪಡೆಯುವ Y BUS ವಿಲೋಮವು ಹತ್ತಿರದಲ್ಲಿಯೇ ಇರುವುದಿಲ್ಲ ಮತ್ತು ಇದು ವಾಸ್ತವವಾಗಿ ನಿಮ್ಮ Z BUS ಪೂರ್ಣ ಮ್ಯಾಟ್ರಿಕ್ಸ್ ಆಗಿದ್ದು ಅದು Z BUS ಆಗಿದೆ ಆದ್ದರಿಂದ ZBUSj0 1806 j0 1194 j0 1806 j0 1560 j0 1560 j0 1438 j0 1438 j0 1560 j0 1438 j0 1486 j0 1486 j0 2712 ಆದ್ದರಿಂದ 11 ರ ಸಮೀಕರಣವನ್ನು ಬಳಸುವುದರಿಂದ VifVi0 ZirZrrZf Vr0 ಆದ್ದರಿಂದ ಈಗ ನಿಮ್ಮ ಎಲ್ಲಾ ಪೂರ್ವ ದೋಷದ ಸ್ಥಿತಿಯನ್ನು ಸರಿಯಾಗಿ ಹಿಡಿದಿಟ್ಟುಕೊಳ್ಳಿ ನಿಮ್ಮ V 1 0 V 2 0 V 3 0 V 4 0 1 0 pu ಮತ್ತು ಬಸ್ 4 ದೋಷಪೂರಿತವಾಗಿದೆ ಅದು r 4 ಅದು ಬಸ್ r ದೋಷಪೂರಿತ ಬಸ್ ಇದರರ್ಥ ದೋಷ ಪ್ರತಿರೋಧ Z f 0 ಏಕೆಂದರೆ ಅದು ನಾವು ತೆಗೆದುಕೊಂಡ ಘನ ದೋಷ ಆದ್ದರಿಂದ V1fV10 Z14Z44V401 0 j0 4247 p 0 j0 4697 p u ಅದೇ ರೀತಿ ನಿಮ್ಮ V3fV30 Z34Z44V401 1486j0 4520 p u ಮತ್ತು ದೋಷ ಬಸ್ 4 ರಲ್ಲಿ ಸಂಭವಿಸಿದೆ ಆದ್ದರಿಂದ V 4f 0 0 ಆದ್ದರಿಂದ ನಿಮಗೆ ಈಗ ಸಿಕ್ಕಿರುವ V 1f V 2f V 3f V 4f 13 I f ij y ij V if V jf ಸಮೀಕರಣವನ್ನು ಬಳಸಿಕೊಂಡು ದೋಷ ವಿದ್ಯುತ್ಅನ್ನು ಲೆಕ್ಕಾಚಾರ ಮಾಡಬಹುದು If12y12V1f V2f1Z12V1f V2f0 4247 j0 4697j0 1125 p ಅದೇ ರೀತಿ I f 13 j0 091 pu I f 14 j2 1235 pu I f 24 j1 565j pu I f 23 j0 u ಆದ್ದರಿಂದ ಇದು ನಿಜಕ್ಕೂ ಸರಳ ಉದಾಹರಣೆಯಾಗಿದೆ ಅದನ್ನು ನೀವು ಆ ಥೆವೆನಿನ್ ಸಮಾನ ಎಂದು ಸುಲಭವಾಗಿ ಕರೆಯುವದನ್ನು ಲೆಕ್ಕಾಚಾರ ಮಾಡಬಹುದು ಎಲ್ಲಾ ದೋಷ ವಿದ್ಯುತ್ಗಳು ಸರಿಯಾಗಿವೆ ಆದರೆ ಒಂದೇ ವಿಷಯವೆಂದರೆ ನೀವು ಆ Z BUS ಮ್ಯಾಟ್ರಿಕ್ಸ್ ಅನ್ನು ಹೊಂದಿರಬೇಕು ದೋಷ ಅಧ್ಯಯನಗಳು Z BUS ಮ್ಯಾಟ್ರಿಕ್ಸ್ ಅಗತ್ಯ ಆದ್ದರಿಂದ ಈ ಅಧ್ಯಾಯದ ಈ ನಿಜವಾದ ಉದ್ದೇಶವು ಈ ದೋಷ ಅಧ್ಯಯನಗಳ ಉದಾಹರಣೆಯನ್ನು ನಿಮಗೆ ತೋರಿಸುವುದು ಮತ್ತು ಮುಖ್ಯ ವಿಷಯವೆಂದರೆ ನಿಮ್ಮ Z BUS ಬಿಲ್ಡಿಂಗ್ ಅಲ್ಗಾರಿದಮ್ ನಿಮ್ಮ Y BUS ವಿಲೋಮವನ್ನು ತೆಗೆದುಕೊಳ್ಳುವ ಬದಲು ಆ Z BUS block ಅಲ್ಗಾರಿದಮ್ ಅನ್ನು ಹೇಗೆ ಮಾಡಬಹುದು ಎಂಬುದು ಏಕೆಂದರೆ Y BUS ವಿಲೋಮವಾಗಿದ್ದರೆ ದೊಡ್ಡ ನೆಟ್ವರ್ಕ್ಗೆ ದೋಷಗಳನ್ನು ನೀಡಬಹುದು ಆದ್ದರಿಂದ ಕೆಲವು ವಿಶೇಷ ತಂತ್ರಗಳಿವೆ ಆದರೆ ನಾವು ಅದನ್ನು ಚರ್ಚಿಸುವುದಿಲ್ಲ ಆದರೆ ನಮ್ಮ ವಸ್ತುವು ಈಗ Z BUS ಮ್ಯಾಟ್ರಿಕ್ಸ್ ಅನ್ನು ಸರಿಯಾಗಿ ರೂಪಿಸುತ್ತದೆ ಆದ್ದರಿಂದ ಈ 3 ಹಂತದ ಸಮ್ಮಿತೀಯ ದೋಷವು ತುಂಬಾ ಅಪರೂಪ ಎಂದು ನಾನು ನಿಮಗೆ ಹೇಳಿದ್ದೇನೆ ಆದರೆ ಇನ್ನೂ ನಾವು ಇದನ್ನು ಸರಿಯಾಗಿ ಅಧ್ಯಯನ ಮಾಡಬೇಕಾಗಿದೆ ಎಂದು ಪರಿಗಣಿಸಬೇಕು ಆದ್ದರಿಂದ ವಿವರ ಸಮ್ಮಿತೀಯ ಘಟಕ ಮತ್ತು ಆ ಸಮಯದಲ್ಲಿ ಧನಾತ್ಮಕ ಋಣಾತ್ಮಕ ಮತ್ತು 0 ಅನುಕ್ರಮ ಘಟಕವು ವಿವರಗಳಿಗಾಗಿ ಅಸಮತೋಲಿತ ಲೋಡ್ ಅನ್ನು ನೋಡುತ್ತದೆ ಆದರೆ ಈಗ Z BUS ಮ್ಯಾಟ್ರಿಕ್ಸ್ನ ಸೂತ್ರೀಕರಣಕ್ಕೆ ವಿಭಿನ್ನ ರೀತಿಯ ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಮೂಲತಃ I BUS Y BUS V BUS ನಾನು ಇದನ್ನು C BUS Y BUS V BUS ಎಂದು ಬರೆಯುತ್ತಿದ್ದೇನೆ ಇದು ನಿಮ್ಮ Z BUS ಮ್ಯಾಟ್ರಿಕ್ಸ್ನ ಸೂತ್ರೀಕರಣವಾಗಿದೆ ಈಗ ಈ V BUS Y BUS C BUS ಆದ್ದರಿಂದ ಇದು ಸಮೀಕರಣ 15 ಅಲ್ಲಿ Z BUS Y BUS ಈಗ ವಿದ್ಯುತ್ ಇಂಜೆಕ್ಷನ್ ತಂತ್ರದಿಂದ Z BUS ಸೂತ್ರೀಕರಣವು ಈ ತಂತ್ರವು ಸಾಕಷ್ಟು ಉತ್ತಮವಾಗಿಲ್ಲವಾದರೂ ವಸ್ತುಗಳು ಹೇಗೆ ಸರಿಯಾಗಿವೆ ಎಂಬುದನ್ನು ನೋಡಿ ಆದ್ದರಿಂದ ಈ ಸಮೀಕರಣ 15 ಇದರರ್ಥ ನೀವು ಅವುಗಳನ್ನು ಬರೆದರೆ ಈ ಸಮೀಕರಣವು ಮ್ಯಾಟ್ರಿಕ್ಸ್ಗಿಂತ ಎಲ್ಲ ಸಮೀಕರಣಗಳನ್ನು ಅರ್ಥೈಸುತ್ತದೆ ಆಗ V1Z11I1Z12I2Z1nInV2Z21I1Z22I2Z2nInV3Z31I1Z32I2Z3nIn VnZn1I1Zn2I2ZnnIn ಈ ಸಮೀಕರಣಗಳ ಸಮೂಹವು ಸಮೀಕರಣ 17ಎಂದು ನಾವು ಮಾಡುತ್ತಿದ್ದೇವೆ ಆದ್ದರಿಂದ ಸಮೀಕರಣ 17 ದಲ್ಲಿ ನಾವು Z 11 Z 12 ಅನ್ನು ಲೆಕ್ಕಾಚಾರ ಮಾಡಲು ಬಯಸಿದರೆ ನಾವು ಬರೆಯಬಹುದು ZijViVj|I1I2I3In0 Ij≠0 ನಂತರ ನಾವು Z ij ಅನ್ನು ಈ ರೀತಿ ಪಡೆಯಬಹುದು ಈಗ ಆದ್ದರಿಂದ ಈ ಸಂದರ್ಭದಲ್ಲಿ ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತದೆ ನಿಮ್ಮ ಬಸ್ 1 ಬಸ್ 2 ಮತ್ತು 1 ರೆಫರೆನ್ಸ್ ಬಸ್ ಇದೆ ಎಂದು ಭಾವಿಸೋಣ ಆದ್ದರಿಂದ ಇದು v 1 ವೋಲ್ಟೇಜ್ ಆಗಿದೆ ಈ ಬಾಣ ಎಂದರೆ ಅದು ಪ್ಲಸ್ ಧ್ರುವೀಯತೆ ಮತ್ತು ಇಲ್ಲಿ ಇದು ಮೈನಸ್ ಆಗಿದ್ದು ವಿ 2 ಗೆ ಅದೇ ವಿಷಯ ಆದ್ದರಿಂದ ಒಂದು ವಿದ್ಯುತ್ ಇಲ್ಲಿ I 1 ಅನ್ನು ತೋರಿಸುತ್ತಿದೆ ಇಲ್ಲಿ ಅದು I 2 ಮತ್ತು ಇದು 4 ಇದು ಕೆಲವು ಪ್ರತಿರೋಧಕವು 4 5 ಮತ್ತು 6 ಬಲಕ್ಕೆ ಹೋಗುತ್ತಿದೆ ನೀವು ಪ್ರತಿ ಯೂನಿಟ್ಗೆ ಮಾತ್ರ ತೆಗೆದುಕೊಳ್ಳಬಹುದು ಮತ್ತು ಇದು ಉಲ್ಲೇಖ ಬಸ್ ಆಗಿದೆ ಆದ್ದರಿಂದ ಈ ವ್ಯವಸ್ಥೆಗೆ ನೀವು Z BUS ಮ್ಯಾಟ್ರಿಕ್ಸ್ ಅನ್ನು ಪಡೆದುಕೊಳ್ಳಬೇಕು ಅದು V 1 ಅಂದರೆ V 2 ಅದು ಆ ಬಸ್ 1 ಬಸ್ 2 ರ ವೋಲ್ಟೇಜ್ ಆಗಿದ್ದು ಈ ಉಲ್ಲೇಖ ಬಸ್ಗೆ ಸಂಬಂಧಿಸಿದಂತೆ ಮತ್ತು ಇದು ನಾವು ತೆಗೆದುಕೊಂಡ ಶಾಖೆಯ ಅಂಶ 4 5 6 ಈಗ ನೀವು ಏನು ಮಾಡಬಹುದು ಎಂದರೆ ಇದು ನಿಮ್ಮ ಪ್ರತಿರೋಧವನ್ನು ಪಡೆಯುವುದು ಇದರರ್ಥ ಇದರ ಪ್ರತಿರೋಧದ ಮ್ಯಾಟ್ರಿಕ್ಸ್ ಉದಾಹರಣೆಗೆ ನೀವು ಮೊದಲು ಬಸ್ 1 ನಲ್ಲಿ ಏನು ಮಾಡುತ್ತೀರಿ ನಿಮ್ಮ ಬಸ್ 2 ಓಪನ್ ಬಸ್ 2 ಅನ್ನು ಓಪನ್ ಸರ್ಕ್ಯೂಟ್ ಮಾಡಲಾಗಿದೆ ಮತ್ತು ಬಸ್ 1 ನೀವು ಪ್ರತಿ ಯೂನಿಟ್ ಕರೆಂಟ್ 1 ಅನ್ನು ಚುಚ್ಚಿದರೆ ನೀವು ಬಸ್ 1 ನಲ್ಲಿ 1 p u ಕರೆಂಟ್ ಅನ್ನು ಚುಚ್ಚುತ್ತೀರಿ ಆದರೆ ಬಸ್ 2 ಓಪನ್ ಸರ್ಕ್ಯೂಟ್ ಆಗಿದೆ ಇದರರ್ಥ ಈ I 1 1 p u ವಿದ್ಯುತ್ ಇಲ್ಲಿ ಏನನ್ನೂ ಚುಚ್ಚದ ಕಾರಣ ಇದು ಆಗುತ್ತದೆ ಆದ್ದರಿಂದ ಈ ಬಸ್ 2 ರಿಂದ ಇಲ್ಲಿ ಕರೆಂಟ್ ಮೂಲತಃ ಈ I 2 0 ಬಲ ಮತ್ತು I 1 1 ಆದ್ದರಿಂದ ಈ I 1 ವಿದ್ಯುತ್ ಇಲ್ಲಿ ಹರಿಯುತ್ತಿದೆ ಆಗ ಈ ವಿದ್ಯುತ್ 0 ಅದೇ I 1 ಇಲ್ಲಿಗೆ ಸರಿಯಾಗಿ ಹರಿಯುತ್ತಿದೆ ಮತ್ತು ಈ ರೀತಿಯಲ್ಲಿ ಅದನ್ನು ಹಿಂದಿರುಗಿಸಿದ ಹಾದಿಯಲ್ಲಿಯೇ ಈ ರೀತಿಯಲ್ಲಿ ಹಿಂದಿರುಗಿದ ನಂತರ ಈ ಸಂದರ್ಭದಲ್ಲಿ ಏನು ಮಾಡುತ್ತದೆ ಆದ್ದರಿಂದ I 1 1 I 2 0 ನೀವು ಮೊದಲು ಏನು ಮಾಡುತ್ತೀರಿ ಈ ಲೂಪ್ನಲ್ಲಿ ಕೆವಿಎಲ್ ಅನ್ನು ಅನ್ವಯಿಸಿ ಆದ್ದರಿಂದ ಇದು 5 × I 1 6 × I 1 V 1right ಆಗಿರುತ್ತದೆ ಅಂದರೆ V1I111Z11 ಆದ್ದರಿಂದ Z 11 11 ಇದೇ ರೀತಿ ಈ ಲೂಪ್ನಲ್ಲಿ ಕೆವಿಎಲ್ ಅನ್ನು ಅನ್ವಯಿಸುತ್ತೀರಿ ಆದ್ದರಿಂದ 4×I26×I1V2 V2I1Z216 ಆದ್ದರಿಂದ ಇದನ್ನು ನಾನು ನಿಮ್ಮ ಮುಂದಿನ ಪುಟದಲ್ಲಿ ಬರೆದಿದ್ದೇನೆ ಅಂದರೆ Z 11 V 1 11 0 Z 21 V 2 6 ಮತ್ತು ಬಸ್ 2 ನಲ್ಲಿ ನೀವು ಪ್ರತಿ ಯೂನಿಟ್ ಕರೆಂಟ್ ಅನ್ನು ಬಲಕ್ಕೆ ಚುಚ್ಚುತ್ತೀರಿ ಮತ್ತು ಈ ಲೂಪ್ನಲ್ಲಿ ಒಮ್ಮೆ ನೀವು ಕೆವಿಎಲ್ ಅನ್ನು ಅನ್ವಯಿಸುತ್ತೀರಿ ಮತ್ತು ಈ ಲೂಪ್ನಲ್ಲಿ ಕೆವಿಎಲ್ ಅನ್ನು ಅನ್ವಯಿಸಿ ನಿಮಗೆ Z 22 V 2 10 0 Z 12 V 1 6 ಸಿಗುತ್ತದೆ ಒಮ್ಮೆ ಈ ಲೂಪ್ನಲ್ಲಿ ನೀವು ಕೆವಿಎಲ್ ಅನ್ನು ಇರಿಸಿ ಇದರರ್ಥ Z 11 Z 12 Z 21 Z 22 ನೀವು ಅದನ್ನು ಸರಿಯಾಗಿ ಪಡೆದುಕೊಂಡಿದ್ದೀರಿ ಸ್ಲೈಡ್ ಸಮಯ 2028 ನೋಡಿ ಆದ್ದರಿಂದ Z BUS ಇದು ವಿದ್ಯುತ್ ಇಂಜೆಕ್ಷನ್ ವಿಧಾನವಾಗಿದೆ ಆದ್ದರಿಂದ ZBUSZ11 Z12 Z21 Z22 11 6 6 10 ಇದು ಓಪನ್ ಸರ್ಕ್ಯೂಟ್ ಇಂಪೆಡೆನ್ಸ್ ಮ್ಯಾಟ್ರಿಕ್ಸ್ ಎಂದೂ ಕರೆಯಲ್ಪಡುವ Z BUS ಮ್ಯಾಟ್ರಿಕ್ಸ್ ಆಗಿದೆ ಆದ್ದರಿಂದ ಇದು ನಿಮ್ಮ ಈ ವಿಷಯವನ್ನು ಒಬ್ಬರು ಪಡೆಯಬಹುದು ಎಂದು ನಾನು ನಿಮಗೆ ತೋರಿಸಿದ ಒಂದು ವಿಧಾನವಾಗಿದೆ ಆದರೆ ದೊಡ್ಡ ನೆಟ್ವರ್ಕ್ಗೆ ಇದು ನಿಜವಾಗಿ Z BUS ಅನ್ನು ಪಡೆಯುವುದು ಈ ರೀತಿಯಲ್ಲಿ ಕಷ್ಟಕರವಾದದ್ದು ಆದ್ದರಿಂದ ಈಗ Z BUS ಮ್ಯಾಟ್ರಿಕ್ಸ್ ಅನ್ನು ನಿರ್ಮಿಸುವ ಅಲ್ಗಾರಿದಮ್ ಆದ್ದರಿಂದ Z BUS ಮ್ಯಾಟ್ರಿಕ್ಸ್ ವಾಸ್ತವವಾಗಿ ಹಂತ ಹಂತವಾಗಿ ಶಾಖೆಯನ್ನು ಮುಂದುವರೆಸುತ್ತದೆ ಆದ್ದರಿಂದ ನಾವು ಶಾಖೆಯ ಮೂಲಕ ಶಾಖೆಯನ್ನು ಚಲಿಸಬೇಕಾಗಿದೆ ಮತ್ತು Z BUS ಬಿಲ್ಡಿಂಗ್ ಅಲ್ಗಾರಿದಮ್ಗೆ ಹೇಗೆ ಹೋಗುವುದು ಆದರೆ ಕೋಡಿಂಗ್ಗೆ ಸಂಬಂಧಿಸಿದಂತೆ ನಾನು ನಿಮಗೆ ಹೇಳುತ್ತೇನೆ ಆದ್ದರಿಂದ ಈ ವಿಧಾನದ ಮುಖ್ಯ ಪ್ರಯೋಜನವೆಂದರೆ ನೆಟ್ವರ್ಕ್ ಅಂಶದ ಯಾವುದೇ ಮಾರ್ಪಾಡುಗಳಿಗೆ Z BUS matrix ದ ಸಂಪೂರ್ಣ ಪುನರ್ನಿರ್ಮಾಣದ ಅಗತ್ಯವಿರುವುದಿಲ್ಲ ಇದರರ್ಥ ನೆಟ್ವರ್ಕ್ನಲ್ಲಿ ಕೆಲವು ಮಾರ್ಪಾಡುಗಳಿದ್ದರೆ ಆದ್ದರಿಂದ ಈ ಅಲ್ಗಾರಿದಮ್ ಸಂಪೂರ್ಣ ನೆಟ್ವರ್ಕ್ ಅನ್ನು ಬಳಸುವುದರಿಂದ ನಿಮಗೆ ಅಗತ್ಯವಿರುವಲ್ಲಿ ನೀವು ಮಾರ್ಪಡಿಸಬೇಕಾದ ನಿರ್ದಿಷ್ಟ ಭಾಗವನ್ನು ಮಾತ್ರ ಮಾರ್ಪಡಿಸುವ ಅಗತ್ಯವಿಲ್ಲ ಆದರೆ ನೀವು Y BUS matrix ನ ವಿಲೋಮಕ್ಕೆ ಹೋದರೆ ನಿಮಗೆ ಸಣ್ಣ ಮಾರ್ಪಾಡು ಕೂಡ ಇದೆ ಮತ್ತು ನಿಮಗೆ ಸಂಪೂರ್ಣ ವಿಲೋಮ ವಿಷಯವೂ ಬೇಕಾಗುತ್ತದೆ ಇದು ಅಪೇಕ್ಷಣೀಯವಲ್ಲ ಆದ್ದರಿಂದ ನಾವು Z BUS ಬಿಲ್ಡಿಂಗ್ ಅಲ್ಗಾರಿದಮ್ಗೆ ಹೋಗುತ್ತೇವೆ ಆದ್ದರಿಂದ ಮೊದಲು ನಾವು ಟೈಪ್ ಒನ್ ಮಾರ್ಪಾಡು ಎಂದು ಹೇಳುತ್ತೇವೆ ಆದ್ದರಿಂದ ಟೈಪ್ ಒನ್ ಮಾರ್ಪಾಡು ಎಂದರೆ ಕೆಲವು type 1 type 2 type 3 type 4 ಅನ್ನು ನಾವು ಈ ರೀತಿ ಹೆಸರಿಸುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಅದನ್ನು ವಿವರಿಸುತ್ತೇನೆ ಶಾಖೆ ಪ್ರತಿರೋಧ Z b ಅನ್ನು ಹೊಸ ಬಸ್ನಿಂದ ರೆಫರೆನ್ಸ್ ಬಸ್ಗೆ ಸೇರಿಸಲಾಗಿದೆ ಎಂದು ನಾವು ತೋರಿಸುತ್ತೇವೆ ಕೆಲವು ಬಸ್ಗಳು ಹೊಸ ಬಸ್ ಎಂದು ಪರಿಗಣಿಸುತ್ತೇವೆ ಕೆಲವು ಬಸ್ಗಳು ಹಳೆಯ ಬಸ್ ಮತ್ತು ಒಂದು ಉಲ್ಲೇಖ ಬಸ್ ಆದ್ದರಿಂದ ಈ ಸಂದರ್ಭದಲ್ಲಿ ಶಾಖೆ ಪ್ರತಿರೋಧ Z b ಅನ್ನು ಹೊಸ ಬಸ್ನಿಂದ ಉಲ್ಲೇಖ ಬಸ್ಗೆ ಸೇರಿಸಲಾಗುತ್ತದೆ ಅದು ಹೊಸ ಬಸ್ ಅನ್ನು ನೆಟ್ವರ್ಕ್ಗೆ ಸೇರಿಸಲಾಗುತ್ತದೆ ಮತ್ತು Z BUS ನ ಒಂದು ಆಯಾಮವು Z BUS ನ ಆಯಾಮವು ಒಂದರಿಂದ ಹೆಚ್ಚಾಗುತ್ತದೆ ಇದರರ್ಥ ನಿಮಗೆ n ಬಸ್ ಸಮಸ್ಯೆ ಇದೆ ಮತ್ತು ನೀವು ಹೊಸ ಬಸ್ ಅನ್ನು ಸೇರಿಸುತ್ತಿದ್ದೀರಿ ಎಂದರೆ Z BUS ಮ್ಯಾಟ್ರಿಕ್ಸ್ ಆಯಾಮವು ಒಂದರಿಂದ ಹೆಚ್ಚಾಗುತ್ತದೆ ಎಂದರೆ ಅದು 10 ಬಸ್ ಸಮಸ್ಯೆ ಎಂದು ಭಾವಿಸೋಣ Z BUS 10 × 10 ಮ್ಯಾಟ್ರಿಕ್ಸ್ ಹೇಳುತ್ತದೆ ಮತ್ತು ನೀವು ಇನ್ನೊಂದನ್ನು ಸೇರಿಸುತ್ತಿದ್ದೀರಿ ಬಸ್ 11 ಬಸ್ ಆದ್ದರಿಂದ Z BUS 11 × 11 ಮ್ಯಾಟ್ರಿಕ್ಸ್ ಆಗಿರುತ್ತದೆ ಅದು 1 ರಷ್ಟು ಹೆಚ್ಚಾಗುತ್ತದೆ ಆದ್ದರಿಂದ ನೀವು ಏನು ಮಾಡುತ್ತೀರಿ ನೀವು ನಿಷ್ಕ್ರಿಯ ರೇಖೀಯ n ಬಸ್ ಪವರ್ ಸಿಸ್ಟಮ್ ನೆಟ್ವರ್ಕ್ ಅನ್ನು ತೆಗೆದುಕೊಳ್ಳಿ ನೀವು ಬಸ್ 1 ಬಸ್ n ಬಸ್ i ಬಸ್ j ಮತ್ತು k ಬಸ್ ಹೊಸ ಬಸ್ ಮತ್ತು r ಉಲ್ಲೇಖ ಬಸ್ ಆಗಿದೆ ಆದ್ದರಿಂದ ಈ ಸಂಕೇತವನ್ನು ನಿಜವಾಗಿ ಹೇಗೆ ಮುಂದುವರಿಸುವುದು ಬಸ್ ನಾನು ಮತ್ತು jಜೆ ಇದು ಹಳೆಯ ಬಸ್ಸುಗಳು ಬಸ್ r ಉಲ್ಲೇಖ ಬಸ್ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು ಬಸ್ kಕೆ ಇದು ಹೊಸ ಬಸ್ ಅಂದರೆ ಹೊಸ ಬಸ್ ಅನ್ನು ನೆಟ್ವರ್ಕ್ಗೆ ಸೇರಿಸಲಾಗಿದೆ ಅಂದರೆ ಇದು k ಬಸ್ ಹೊಸ ಬಸ್ ಆಗಿದೆ ಮತ್ತು ಅದನ್ನು ಒಂದು ಉಲ್ಲೇಖ ಬಸ್ಗೆ ಸಂಪರ್ಕಿಸಲಾಗಿದೆ ಅಂದರೆ ಇದು ಟೈಪ್ ಒನ್ ಮಾರ್ಪಾಡು ಇದು ಶಾಖೆಯ ಟೈಪ್ ಒನ್ ಮಾರ್ಪಾಡು ಶಾಖೆ ಪ್ರತಿರೋಧ Z b ಅನ್ನು ಹೊಸ ಬಸ್ನಿಂದ ಉಲ್ಲೇಖ ಬಸ್ಗೆ ಸೇರಿಸಲಾಗುತ್ತದೆ ಅಂದರೆ ಇದು k ಬಸ್ ಒಂದು ಹೊಸ ಬಸ್ ನಾನು ಈ ಸಂಕೇತವನ್ನು ಬಹಳ ಮುಖ್ಯವಾಗಿ ಬರೆದಿದ್ದೇನೆಂದರೆ k ಹೊಸ ಬಸ್ ಎಂದು ಇದನ್ನು ಪ್ರತಿರೋಧದ ಮೂಲಕ ಸೇರಿಸಲಾಗುತ್ತದೆ Z b ಆದ್ದರಿಂದ ಇಲ್ಲಿ ಉಲ್ಲೇಖ ಬಸ್ಗೆ ಸಂಬಂಧಿಸಿದ ವೋಲ್ಟೇಜ್ kಕೆ ನ ಬಸ್ ವೋಲ್ಟೇಜ್ v k ಮತ್ತು ಕರೆಂಟ್ I k ಈ ಬಸ್ k ಬಸ್ನಲ್ಲಿ ಪ್ರಸ್ತುತ ಇಂಜೆಕ್ಷನ್ I k ಆಗಿದೆ ಆದ್ದರಿಂದ ಅದು ಹಾಗಿದ್ದರೆ ಇದರರ್ಥ ಈ ಆಕೃತಿಯಿಂದ ಫಿಗರ್ 6 ರಿಂದ V k Z b I k ಅಥವಾ ಅದಕ್ಕಿಂತ ಹೆಚ್ಚು ಎಂದು ನೀವು ಹೇಳಬಹುದು ಅದು Z b ಬದಲಿಗೆ ಅದು ಒಂದು ಶಾಖೆಯ ಪ್ರತಿರೋಧವಾಗಿದೆ ನಾವು V k Z kk I k ಅನ್ನು ಇಲ್ಲಿ ಬರೆಯಬಹುದು ಆದ್ದರಿಂದ ಉತ್ತಮ ಸಂಕೇತವು Z kk ಆಗಿರಬೇಕು ಆದರೆ k ಎಲ್ಲಿಯೂ ಸರಿಯಾಗಿ ಸಂಪರ್ಕ ಹೊಂದಿಲ್ಲವಾದ್ದರಿಂದ ನೀವು i 12 n ಗೆ Z ki Z ik 0 ಅನ್ನು ಉತ್ತಮವಾಗಿ ಮಾಡುತ್ತೀರಿ ಆದ್ದರಿಂದ ಎಲ್ಲಾ ಇತರ Z ಡ್ಗಳು 0 ಆಗಿದ್ದು ನೀವು ಗಣಿತದ ಸಮೀಕರಣವನ್ನು ಪರಿಗಣಿಸಬೇಕಾಗಿಲ್ಲ ಅಂದರೆ Z kk Z b ಮತ್ತು ಬಸ್ನಂತೆ ಆದೇಶಿಸಿ ನಿಮ್ಮ Z BUS ಮ್ಯಾಟ್ರಿಕ್ಸ್ ಆದೇಶವು ಒಂದರಿಂದ ಹೆಚ್ಚಾಗಿದೆ ಆದ್ದರಿಂದ Z ಬಸ್ ಹೊಸದು Z BUS ಇದ್ದದ್ದೇ ಆಗಿರುತ್ತದೆ ಮತ್ತು ಅದು ಇತ್ತು ಆದರೆ ಆಯಾಮವು ಒಂದರಿಂದ ಹೆಚ್ಚಾಗುತ್ತದೆ ಆದ್ದರಿಂದ ಈ ಎಲ್ಲಾ ಸಾಲುಗಳು ಈ ವರೆಗೆ ಇದು 0 ವರೆಗೆ 0 ಮಾತ್ರ ಕರ್ಣವು ZbZkk ZBUSNEWZBUSOLD 0 ⋱ 0 Zb ಆದ್ದರಿಂದ k ನ ಬಸ್ ಅನ್ನು ಸೇರಿಸಲಾಗಿದೆ ಆದ್ದರಿಂದ ಆಯಾಮವು ಒಂದರಿಂದ ಹೆಚ್ಚಾಗುತ್ತದೆ ಮತ್ತು ಈ Z BUS OLD ಸಿಸ್ಟಮ್ಗಾಗಿ ನಿಮಗೆ ಲಭ್ಯವಿದೆ ನಾವು ಅದನ್ನು ನಂತರ ಹೇಗೆ ಮಾಡುತ್ತಿದ್ದೇವೆ ಎಂಬುದು ನಮಗೆ ಸರಿಯಾಗಿ ತಿಳಿಯುತ್ತದೆ ಆದ್ದರಿಂದ ಇದು ಒಂಬತ್ತು ಸಮೀಕರಣವಾಗಿದೆ ಇದನ್ನು ಟೈಪ್ ಒನ್ ಮಾರ್ಪಾಡು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸರಳವಾದದ್ದು ಮೊದಲನೆಯದನ್ನು ಕೇವಲ 1 ಅಂಶವನ್ನು Z BUS OLD ನ ಕರ್ಣಕ್ಕೆ ಸೇರಿಸಲಾಗುತ್ತದೆ ಆದ್ದರಿಂದ ಮತ್ತು ಇವೆಲ್ಲವೂ 0 ಈ ಸಾಲು ಈ ಕಾಲಮ್ ಅನ್ನು ಈ ವರೆಗೆ ಮತ್ತು ಈ ಎಲ್ಲಾ ಸಾಲುಗಳವರೆಗಿನ ಸಾಲುಗಳು ಮುಂದಿನ 0 ಆಗಿರುತ್ತದೆ ಎಂದರೆ ನಿಮ್ಮ ಟೈಪ್ 2 ಪ್ರಕಾರದ ಮಾರ್ಪಾಡು ಆದ್ದರಿಂದ ಹಿಂದಿನ ಒಂದು ZBUSOLD ಹೊಸ ಶಾಖೆಯನ್ನು ಸೇರಿಸುವ ಮೊದಲು ಬಸ್ ಇಂಪೆಡೆನ್ಸ್ ಮ್ಯಾಟ್ರಿಕ್ಸ್ ಅನ್ನು ನಾನು ಈಗ ಟೈಪ್ 2 ಮಾರ್ಪಾಡು ಎಂದು ಹೇಳಿದ್ದೇನೆ ಈ ಸಂದರ್ಭದಲ್ಲಿ ಏನಾಗಬಹುದು ಆ ಶಾಖೆಯ ಪ್ರತಿರೋಧ Z b ಅನ್ನು ಹೊಸ ಬಸ್ ಕೆ ಯಿಂದ ಹಳೆಯ ಬಸ್ ಜೆ ಗೆ ಸೇರಿಸಲಾಗುತ್ತದೆ ಆದ್ದರಿಂದ ಬಸ್ ಐ ಮತ್ತು ಜೆ ಹಳೆಯ ಬಸ್ಸುಗಳು ಮತ್ತು ಕೆ ಹೊಸ ಬಸ್ ಮತ್ತು ಆರ್ ಒಂದು ಉಲ್ಲೇಖ ಬಸ್ ಎಂದು ನಾನು ನಿಮಗೆ ಹೇಳಿದ್ದೇನೆ ಆದ್ದರಿಂದ ಈ ಸಂದರ್ಭದಲ್ಲಿ ಶಾಖೆ ಪ್ರತಿರೋಧ ಇದು ಟೈಪ್ 2 ಮಾರ್ಪಾಡು ಆಗಿದ್ದು ಶಾಖೆ ಪ್ರತಿರೋಧ Z b ಅನ್ನು ಹೊಸ ಬಸ್ನಿಂದ ಸೇರಿಸಲಾಗುತ್ತದೆ ಇದು ನಿಮ್ಮ ಹಳೆಯ ಬಸ್ jಜೆ ಎಂದು ಹೇಳುವ ಹೊಸ ಬಸ್ ಆಗಿದೆ ಅಂದರೆ ಈ ಬಸ್ ಅನ್ನು ಪ್ರತಿರೋಧ Z b ಮೂಲಕ ಸೇರಿಸಲಾಗುತ್ತದೆ ಈ ವಿದ್ಯುತ್ I k ಇದು I j ಆಗಿದೆ ಆದ್ದರಿಂದ ಇಲ್ಲಿ ಪ್ರಸ್ತುತ ಇಂಜೆಕ್ಷನ್ I j I k ಮತ್ತು ಇಲ್ಲಿ ಈ ವೋಲ್ಟೇಜ್ j ನ ಬಸ್ ವೋಲ್ಟೇಜ್ V j ಮತ್ತು k ನ ಬಸ್ ವೋಲ್ಟೇಜ್ V k ಬಲವಾಗಿದೆ ಆದ್ದರಿಂದ ಇದರರ್ಥ ಈ ಸಂದರ್ಭದಲ್ಲಿ ಈ ಅಂಕಿ ಅಂಶದಿಂದ ನೀವು ಕೆವಿಎಲ್ ಅನ್ನು ಅನ್ವಯಿಸುತ್ತೀರಿ ಆದ್ದರಿಂದ ಇದು ನಿಮಗಾಗಿ ನಾನು ಎಳೆದ ರೀತಿಯಲ್ಲಿ V k V j Z b I k ಆಗಿರುತ್ತದೆ ಅದು ಸರಿಯಾಗಿ ಅರ್ಥಮಾಡಿಕೊಳ್ಳುವುದು ಸುಲಭವಾಗುತ್ತದೆ ಇದರರ್ಥ ನಾವು ಸರಿಯಾಗಿ ಬರೆಯಬಹುದು ಇದು ನಿಮ್ಮ ಈ ಸಮೀಕರಣವಾಗಿದ್ದು ಒಟ್ಟಾರೆಯಾಗಿ ನಾವು ಬರೆಯಬಹುದು V1 V2 Vn Vk ZBUSOLD Z1j Zj1 Zj2 Znj ZjjZb I1 I2 In Ik ಆದ್ದರಿಂದ ನೀವು V k V j Z b I k ಅನ್ನು ನೋಡಿದರೆ ಆದ್ದರಿಂದ VkZj1I1Zj2I2ZjjIjIkZjnInZbIk ಆದ್ದರಿಂದ ಈ ವಿಷಯವು ವಾಸ್ತವವಾಗಿ VkZj1I1Zj2I2ZjjIjZjnInZjjZbIk ಆದ್ದರಿಂದ ಮೊದಲು ನಾವು ಇದಕ್ಕೆ ಕೆಂಪು ಬಣ್ಣ Z b I k ವರೆಗೆ ಬರೆದಿದ್ದೇವೆ ಅದರ ನಂತರ ನೀವು ಸರಳೀಕರಿಸಿದರೆ ಅದು ಬರುತ್ತದೆ Z jj Z b I k ಇದರರ್ಥ ಈ ಸಮೀಕರಣ ZBUSNEWZBUSOLD Z1j Zj1 Zj2 Znj ZjjZb ಆದ್ದರಿಂದ ಇದು ನಿಜಕ್ಕೂ ನಿಮ್ಮ ZBUSNEW ಆದ್ದರಿಂದ ಈ ಸಮೀಕರಣದಿಂದ ಮಾತ್ರ V k ನ ಸಮೀಕರಣವನ್ನು ಸರಿಯಾಗಿ ಸೇರಿಸಲಾಗುತ್ತದೆ ಮತ್ತು ನಂತರ ನೀವು ಸರಳಗೊಳಿಸುತ್ತೀರಿ ಆದ್ದರಿಂದ ಈ ಸಂದರ್ಭದಲ್ಲಿ Z BUS ಮ್ಯಾಟ್ರಿಕ್ಸ್ನ ಆಯಾಮವು ಒಂದರಿಂದ ಹೆಚ್ಚಾಗುತ್ತದೆ ಏಕೆಂದರೆ ಅದು k ಬಸ್ ಮೊದಲೇ ಇದ್ದು ಅದನ್ನು ಈಗ ನಿಮ್ಮ ಹಳೆಯ ಬಸ್ಗೆ ಸೇರಿಸಲಾದ ಉಲ್ಲೇಖ ಬಸ್ಗೆ ಸೇರಿಸಲಾಗಿದೆ ಆದ್ದರಿಂದ ಈ ಅಂಶವನ್ನು ಮಾತ್ರ ಸರಿಯಾಗಿ ಲೆಕ್ಕಾಚಾರ ಮಾಡಬೇಕಾಗುತ್ತದೆ ವಿಶೇಷವಾಗಿ ಈ ಇನ್ನೊಂದು ವಿಷಯಗಳು ತಿಳಿದಿವೆ ಆದರೆ ಇದು ಈ ಒಂದು ಹೆಚ್ಚಾಗಿದೆ ಆದ್ದರಿಂದ ಇದು ವಾಸ್ತವವಾಗಿ ZBUSNEW ಮತ್ತೊಮ್ಮೆ ಧನ್ಯವಾದಗಳು